ಆದ್ದರಿಂದ ನಾವು ಅದನ್ನು ಸರಿಯಾಗಿ ಪರಿಹರಿಸಬಹುದಾದ ರೂಪಕ್ಕೆ ಹೇಗೆ ಪಡೆಯಬಹುದು ಎಂಬುದನ್ನು ನೋಡೋಣ ಆದ್ದರಿಂದ ನಮ್ಮ ಸಮೀಕರಣವನ್ನು ಇಲ್ಲಿ ಮತ್ತೆ ಬರೆಯೋಣ ನಾನು ಹೊಂದಿದ್ದೆ ಈಗ ಸುಳಿವು ಏನೆಂದರೆ ನಾನು ಮತ್ತು ಪದಗಳಿಗೆ ಅನ್ನು ಸಾಮಾನ್ಯ ವೇರಿಯೇಬಲ್ ಆಗಿ ಪಡೆಯಲು ಬಯಸುತ್ತೇನೆ ಅದು ಮೊದಲನೇಯ ನಿರ್ಬಂಧ ಎರಡನೇ ನಿರ್ಬಂಧ ಏನು ವಿದ್ಯಾರ್ಥಿ ಸರಿ ಆದ್ದರಿಂದ ಎರಡನೆಯ ನಿರ್ಬಂಧವು ಈ ಸಮೀಕರಣ 4 ರಲ್ಲಿತ್ತು ಈ ವ್ಯಕ್ತಿ ಅದು ಏನು ಸ್ಥಿರ ಅಥವಾ ಬಾಹ್ಯಾಕಾಶದ ಕಾರ್ಯ ವಿದ್ಯಾರ್ಥಿ ಸ್ಥಿರ ಆದ್ದರಿಂದ ಇವುಗಳು ನಾನು ಹೊಂದಿಕೊಳ್ಳಬೇಕಾದ 2 ವಿಷಯಗಳು ಆದ್ದರಿಂದ ನಾನು ಗ್ರೀನ್ ಫನ್ ಕ್ಷನ್ ಬಳಸಬಹುದು ಆದ್ದರಿಂದ ನಾನು ಇಲ್ಲಿ ಏನು ಮಾಡಬಹುದು ನಾನು ಈ ವ್ಯಕ್ತಿಯನ್ನು ಎಡಭಾಗದಿಂದ ತೆಗೆದುಹಾಕಲು ಬಯಸುತ್ತೇನೆ ಏಕೆಂದರೆ ಅದು ಬಾಹ್ಯಾಕಾಶದ ನ ಕಾರ್ಯವನ್ನು ಹೊಂದಿದೆ ಅದು ಬಾಹ್ಯಾಕಾಶದ ಕಾರ್ಯವಾಗಿದೆ ಹಾಗಾದರೆ ನಾನೇನು ಮಾಡಲಿ ಇದು ಅದನ್ನು ಬಲಭಾಗಕ್ಕೆ ಸರಿಸುವುದರಿಂದ ನಾನು ಅಂತಹದನ್ನು ಮಾಡಬಹುದು ಆದರೆ ನಾನು ಅದನ್ನು ಬಲಭಾಗಕ್ಕೆ ಸರಿಸಿದರೆ ನನಗೆ ಇನ್ನು ಮುಂದೆ ಜೊತೆಗೆ ಹೋಗಲು ಇ ಪದವಿಲ್ಲ ಆದ್ದರಿಂದ ನಾನು ಏನು ಮಾಡಬಹುದೆಂದರೆ ಸಾಮಾನ್ಯ ಪದವನ್ನು ಸೇರಿಸಲು ಮತ್ತು ಕಳೆಯಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನಾನು ಎರಡೂ ಬದಿಗಳಲ್ಲಿ ಅನ್ನು ಸೇರಿಸಿದರೆ ಏನಾಗುತ್ತದೆ ಆದ್ದರಿಂದ ಇದು ಆಗುತ್ತದೆ ನಾನು k02 ಅನ್ನು ಒಟ್ಟಿಗೆ ಸಂಗ್ರಹಿಸಬಹುದು ಆದ್ದರಿಂದ ಏನಾಗುತ್ತದೆ ನನ್ನಲ್ಲಿ ಇದೆ ಸರಿ ಆದ್ದರಿಂದ ನಾನು ಬಯಸಿದ್ದನ್ನು ನಾನು ಪಡೆದುಕೊಂಡಿದ್ದೇನೆ ಈಗ ಅನಗತ್ಯವಾದರೂ ನಾನು ಇನ್ನೊಂದು ಬದಿಗೆ ಹೋಗಬೇಕು ಸರಿ ಆದ್ದರಿಂದ ಇನ್ನೊಂದು ಕಡೆ ಏನು ಇರುತ್ತದೆ ಆದ್ದರಿಂದ ಇನ್ನೊಂದು ಬದಿಯಲ್ಲಿ ಈ ಪದವು ಮುಂದುವರಿಯುತ್ತದೆ ಮತ್ತು ಈ ವ್ಯಕ್ತಿ ಬಲಭಾಗಕ್ಕೆ ಚಲಿಸುತ್ತಾನೆ ಆದ್ದರಿಂದ ನನ್ನಲ್ಲಿ ಇದೆ ಆದ್ದರಿಂದ ಈಗ ಇದು ನಮ್ಮ ಗ್ರೀನ್ ಫನ್ ಕ್ಷನ್ ಬಳಸಿಕೊಂಡು ನಾವು ಪರಿಹರಿಸಬಹುದಾದ ಒಂದು ರೂಪದಂತೆ ತೋರುತ್ತಿದೆ ಯಾಕೆಂದರೆ ಆಪರೇಟರ್ ಸಾಮಾನ್ಯವಾದ ಕಾರಣ ಎರಡೂ ಬದಿಗಳಲ್ಲಿ ಕಾಣಿಸಿಕೊಂಡಿದೆ ಆದ್ದರಿಂದ ನಾವು ಇಲ್ಲಿ ಒಂದು ವಿಷಯವನ್ನು ಪುನಃ ಬರೆಯಲು ಬಯಸಿದಾಗ ನಾನು ಈ 2 ಸಮೀಕರಣಗಳನ್ನು ಹೊಂದಿರುವಾಗ ನಾನು ಪರಿಹಾರವನ್ನು ಹೇಗೆ ಬರೆದಿದ್ದೇನೆ ಅನ್ನು ಈ 2 ಸಮೀಕರಣಗಳನ್ನು ಒಟ್ಟುಗೂಡಿಸಿ ಬರೆಯಲಾಗಿದೆ ನಾನು f ಮತ್ತು g ವಿಷಯದಲ್ಲಿ ಅನ್ನು ಕನ್ವಲ್ಯೂಷನ್ ಆಗಿ ಬರೆಯಬಹುದು ಸರಿ ಮತ್ತು ಆ ಕನ್ವಿಲೇಶನ್ ಋಣಾತ್ಮಕ ಆಗಿತ್ತು ಆದ್ದರಿಂದ ಈಗ ಈ ಸಮೀಕರಣವನ್ನು ಪರಿಹರಿಸಲು ನಾವು ಅದನ್ನು ಬಳಸಿಕೊಳ್ಳಬಹುದು ಸರಿ ಆದ್ದರಿಂದ ನಾವು ಅನ್ನು ಬಳಸುತ್ತೇವೆ ಆದ್ದರಿಂದ ವೇರಿಯೇಬಲ್ ಅನ್ನು ಒಂದೇ ರೀತಿ ಹಿಡಿದಿರಬೇಕು ಆದ್ದರಿಂದ ಅದು ಸರಿ ಅದು ಈಗ ಗ್ರೀನ್ನ ಕಾರ್ಯದ ಕನ್ವಲ್ಯೂಷನ್ ಗೆ ಸಮನಾಗಿ ಏನಾಗಿರುತ್ತದೆ ವಿದ್ಯಾರ್ಥಿ ಸರ್ ನಮಗೆ ಏನು ಗೊತ್ತಿಲ್ಲ ಎಂದರೇನು ಎಂದು ನಮಗೆ ತಿಳಿದಿದೆ ಮತ್ತು ಇಲ್ಲಿ ಸಂಪೂರ್ಣ ಬಲಭಾಗವು ಆ ಋಣಾತ್ಮಕ ಚಿಹ್ನೆಗಳಲ್ಲಿ ಒಂದನ್ನು ರದ್ದುಗೊಳಿಸಿದೆ ಸರಿ ಅದು ಉತ್ತಮವಾಗಿದೆಯೇ ಇದನ್ನು ನಾವು ಮಾಡೋಣ ಮತ್ತು ಏನು ಆದ್ದರಿಂದ ಏಕೀಕರಣದ ಪ್ರದೇಶವು ಪೂರ್ಣ ಪರಿಮಾಣ ಆಗಿರುತ್ತದೆ ಅದು ಅದು ಹೆಚ್ಚು ಸಾಮಾನ್ಯವಾಗಿಸುತ್ತದೆ ಆದರೆ ಇದು ನಾವು ಪಡೆಯುವ ಅಭಿವ್ಯಕ್ತಿ ಈಗ ಈ ಅಭಿವ್ಯಕ್ತಿಯನ್ನು ನೋಡುವುದರಿಂದ ಅದು ಮತ್ತೆ ಅದರೊಳಗಿನ ಸಮಸ್ಯೆಯ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಹೊಂದಿದೆ ಆದ್ದರಿಂದ ಈ ಸಮಸ್ಯೆಯಲ್ಲಿ ತಿಳಿದಿರುವದನ್ನು ಬರೆಯೋಣ ಘಟನಾ ಕ್ಷೇತ್ರ ನನಗೆ ತಿಳಿದಿದೆ ನನಗೆ ಇನ್ನೇನು ಗೊತ್ತು ವಸ್ತುವಿನ ಆಕಾರ ಪೇರ್ಮಿಟ್ಟಿವಿಟಿ ಸಾಪೇಕ್ಷ ಪೇರ್ಮಿಟ್ಟಿವಿಟಿಗಾಗಿ ಎನ್ಕೋಡ್ ಮಾಡಲಾದ ಎಲ್ಲವನ್ನು ನಾನು ತಿಳಿದಿದ್ದೇನೆ ಸರಿ ಗ್ರೀನ್ ಫನ್ ಕ್ಷನ್ ನನಗೆ ತಿಳಿದಿದೆ ಮತ್ತು ಈಗ ನಾನು ಈ ಹಿಂದೆ ಪಡೆದ ಗ್ರೀನ್ನ ಅಭಿವ್ಯಕ್ತಿಯ ಮುಚ್ಚಿದ ರೂಪವನ್ನು ಬಳಸಬಹುದು ಏಕೆಂದರೆ ನಾನು ಈ ಸಮೀಕರಣವನ್ನು ಬಳಸುತ್ತಿದ್ದೇನೆ ಮತ್ತು ಈ ಸಮೀಕರಣದ ಪರಿಹಾರ ನನಗೆ ತಿಳಿದಿದೆ ಮತ್ತು ಯಾವುದು ತಿಳಿದಿಲ್ಲ ವಿದ್ಯಾರ್ಥಿ ವಿದ್ಯುತ್ ಕ್ಷೇತ್ರ ಸರಿ ವಿದ್ಯುತ್ ಕ್ಷೇತ್ರ ಇದು ತಿಳಿದಿಲ್ಲ ಈಗ ಇದನ್ನು ನೋಡುವುದು ಎಲ್ಲಕ್ಕಿಂತ ಮೊದಲನೆಯದು ಇದು ಅವಿಭಾಜ್ಯ ಸಮೀಕರಣವೇ ಹೌದು ಅಥವಾ ಇಲ್ಲ ಇದು ಒಂದು ಅವಿಭಾಜ್ಯ ಸಮೀಕರಣ ಏಕೆಂದರೆ ಆಸಕ್ತಿಯ ವೇರಿಯಬಲ್ ಇದು ಅವಿಭಾಜ್ಯ ಚಿಹ್ನೆಯೊಳಗೆ ಗೋಚರಿಸುತ್ತಿರುವ ಗೂತ್ತಿಲ್ಲದ ವೇರಿಯೇಬಲ್ ಯಾವುದು ಹೌದು ಇಲ್ಲಿದೆ ಆದರೆ ನಾವು ಯಾವ ರೀತಿಯ ಅವಿಭಾಜ್ಯ ಸಮೀಕರಣಗಳನ್ನು ಅಧ್ಯಯನ ಮಾಡಿದ್ದೇವೆ ಇದು ಯಾವ ರೀತಿಯ ಭೇದಾತ್ಮಕ ಸಮೀಕರಣ ಸಮಗ್ರ ಸಮೀಕರಣ ಎರಡನೇ ರೀತಿಯ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣ ಏಕೆಂದರೆ ತಿಳಿಯದ ಅವಿಭಾಜ್ಯ ಚಿಹ್ನೆಯ ಒಳಗೆ ಮತ್ತು ಹೊರಗೆ ಇದೆ ಆದ್ದರಿಂದ ನಾವು ಈ ಬಗ್ಗೆ ಒಂದು ಟಿಪ್ಪಣಿ ಮಾಡುತ್ತೇವೆ ಇದು ಎರಡನೇ ರೀತಿಯ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣವಾಗಿದೆ ಗಣಿತ ಜನರು ಈ ಸಮೀಕರಣವನ್ನು ಕರೆಯುತ್ತಾರೆ ನೀವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನು ಅಧ್ಯಯನ ಮಾಡಿದರೆ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಸ್ಕ್ಯಾಟರಿಂಗ್ ಅಡ್ಡ ವಿಭಾಗಗಳನ್ನು ಲೆಕ್ಕ ಹಾಕಿದರೆ ನೀವು ನಿಜವಾಗಿಯೂ ಅದೇ ಸಮೀಕರಣವನ್ನು ಪಡೆಯುತ್ತೀರಿ ಮತ್ತು ಭೌತಶಾಸ್ತ್ರಜ್ಞರು ಇದನ್ನು ಲಿಪ್ಮನ್ ಶ್ವಿಂಗರ್ ಸಮೀಕರಣ ಎಂಬ ಹೆಸರಿನಿಂದ ಕರೆಯುತ್ತಾರೆ ಆದ್ದರಿಂದ ನೀವು ಭೌತಶಾಸ್ತ್ರದ ಪುಸ್ತಕಗಳನ್ನು ಓದಿದರೆ ನೀವು ಈ ಪದವನ್ನು ಕೇಳುವ ಸಾಧ್ಯತೆಯಿದೆ ನೀವು ಹೆಚ್ಚು ಇಮ್ಮಡಿ ಇ ಅಥವಾ ಗಣಿತ ಪುಸ್ತಕವನ್ನು ಓದಿದರೆ ಎರಡನೆಯ ರೀತಿಯ ಫ್ರೆಡ್ಹೋಮ್ ಅವಿಭಾಜ್ಯ ಸಮೀಕರಣವನ್ನು ನೀವು ಕಾಣಬಹುದು ಆದರೆ ಅವೆರಡೂ ಒಂದೇ ವಸ್ತುವನ್ನು ಉಲ್ಲೇಖಿಸುತ್ತವೆ ಆದ್ದರಿಂದ ಈಗ ನಾವು ಈ ಸಮೀಕರಣವನ್ನು ಸರಿ ಎಂದು ಪರಿಹರಿಸಬಹುದಾದ ರೂಪಕ್ಕೆ ಮಸಾಜ್ ಮಾಡೋಣ ಆದ್ದರಿಂದ ನೀವು ಏನು ಮಾಡುತ್ತೀರಿ ಸ್ಟ್ಯಾಂಡರ್ಡ್ ತಂತ್ರವು ಎಲ್ಲಾ ಅಪರಿಚಿತರನ್ನು ಒಂದು ಬದಿಯಲ್ಲಿ ಸಂಗ್ರಹಿಸುತ್ತದೆ ಸಾಧ್ಯವಾದಷ್ಟು ತಿಳಿದಿರುವವರನ್ನು ಬಲಭಾಗಕ್ಕೆ ಸರಿಸುತ್ತದೆ ಸರಿ ಆದ್ದರಿಂದ ಮಾಡಲು ತುಂಬಾ ಸರಳವಾದ ವಿಷಯವಾಗಿದೆ ನಾನು ಅವಿಭಾಜ್ಯವನ್ನು ಇಲ್ಲಿಗೆ ಸರಿಸಬೇಕಾಗಿದೆ ಸರಿ ಈಗ ಇದು ಒಂದು ರೀತಿಯ ಅನುಕೂಲಕರವಾಗಿದೆ ನಾನು ಇದೀಗ ತೋರಿಸಿದ್ದಕ್ಕಿಂತ ಏಕೀಕರಣದ ಪ್ರದೇಶವನ್ನು ಚಿಕ್ಕದಾಗಿಸಬಹುದೇ ಸರಿ ಇದು ನಮ್ಮ ಇದು ನಮ್ಮ ಆಗಿದೆ ಆದ್ದರಿಂದ ನಾನು ಗಿಂತ ಹೆಚ್ಚು ಸಂಯೋಜನೆ ಮಾಡುತ್ತಿದ್ದೇನೆ ಅದನ್ನೇ ನಾನು ಹೇಳಿದ್ದೇನೆಂದರೆ ಸಾಮಾನ್ಯ ಪ್ರಕರಣವೆಂದರೆ ನಾನು ಅದನ್ನು ಕೇವಲ ನೋಟವನ್ನು ಸಂಯೋಜಿಸಬಹುದು ಎಲ್ಲೆಡೆ ಇಂಟಿಗ್ರೇಂಡ್ ಶೂನ್ಯವಲ್ಲ ಈ ಪದವನ್ನು ಸರಿಯಾಗಿ ನೋಡಿ ಈ ಪದವು ಶೂನ್ಯವಲ್ಲ ವಿದ್ಯಾರ್ಥಿ ವಿಷಯ ಮಾತ್ರ ನ ಒಳಗೆ ಮಾತ್ರ ನ ಹೊರಗೆ ಪ್ರದೇಶದಲ್ಲಿ ಅದು ನಿರ್ವಾತ ಆದ್ದರಿಂದ ನಿರ್ವಾತ 1 ರ ಸಾಪೇಕ್ಷ ಪೇರ್ಮಿಟ್ಟಿವಿಟಿ ಏನು ಆದ್ದರಿಂದ ಈ ಪದವು ಇಲ್ಲಿ ಅವಿಭಾಜ್ಯವಾಗಿದೆ ನಮ್ಮ ಜೀವನವು ಸರಳವಾಗಿದೆ ಏಕೆಂದರೆ ಸ್ವಯಂಚಾಲಿತವಾಗಿ ಇದನ್ನು ಆಸಕ್ತಿಯ ಪ್ರದೇಶಕ್ಕೆ ಮಾತ್ರ ನಿರ್ಬಂಧಿಸಲಾಗುತ್ತದೆ ವಿದ್ಯಾರ್ಥಿ ಇದು ಇದು ಹೌದು ಇದು ಸರಿಯಾಗಿದೆ ಹೌದು ಈಗ ನಾನು ಅಂತಿಮವಾಗಿ ಏನು ಆಸಕ್ತಿ ಹೊಂದಿದ್ದೇನೆ ನಾನು ಇಲ್ಲಿ ಎಲ್ಲೋ ಹೊರಗೆ ಕ್ಷೇತ್ರವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ಸರಿ ಅಲ್ಲಿ ನಾನು ಕ್ಷೇತ್ರವನ್ನು ಕಂಡುಹಿಡಿಯಲು ಬಯಸುತ್ತೇನೆ ಉದಾಹರಣೆಗೆ ಈ ವಿಮಾನವನ್ನು ಪ್ರತಿನಿಧಿಸಬಹುದು ಮತ್ತು ನಾನು ಅದರ ರಾಡಾರ್ ಅಡ್ಡ ವಿಭಾಗವನ್ನು ಲೆಕ್ಕಹಾಕಲು ಬಯಸುತ್ತೇನೆ ಅಥವಾ ಇದು ನಾನು ವಿನ್ಯಾಸಗೊಳಿಸಿದ ಹೊಸ ವೈ ಫೈ ಆಂಟೆನಾ ಆಗಿರಬಹುದು ಇದರ ವಿಕಿರಣ ಮಾದರಿ ಹೇಗೆ ಎಂದು ನಾನು ನೋಡಲು ಬಯಸುತ್ತೇನೆ ಸರಿ ಆದ್ದರಿಂದ ನಾನು ಎಲ್ಲೆಡೆ ಕ್ಷೇತ್ರವನ್ನು ಕಂಡುಹಿಡಿಯಲು ಬಯಸುತ್ತೇನೆ ಆದ್ದರಿಂದ ನಾನು ಗೆ ಸೇರಿದ r ನ ಮೌಲ್ಯವನ್ನು ಪ್ಲಗ್ ಇನ್ ಮಾಡಿದರೆ ಈ ಸಮೀಕರಣದ ಸಮಸ್ಯೆ ಏನು ಆದ್ದರಿಂದ ನಾನು r ಅನ್ನು ಹಾಕಿದ್ದೇನೆ ಎಂದು ಭಾವಿಸೋಣ ಇಲ್ಲಿ ಒಳಗೆ ಕೆಲವು ಬಿಂದುವಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾನು ಈ ಪದವನ್ನು ಗಾಗಿ ಇಲ್ಲಿ ಪಡೆಯುತ್ತೇನೆ ಈ ಪದದಲ್ಲಿ ಇಲ್ಲಿ ನನಗೆ ಒಂದು ಪ್ರಮಾಣ ತಿಳಿದಿಲ್ಲ ಅಂದರೆ ನೊಳಗಿನ ವಿದ್ಯುತ್ ಕ್ಷೇತ್ರ ನನಗೆ ತಿಳಿದಿಲ್ಲ ಆದ್ದರಿಂದ ನಾನು ಈಗ ಈ ಸಮೀಕರಣವನ್ನು ನಿಜವಾಗಿ ಬಳಸಲಾಗುವುದಿಲ್ಲ ಆದ್ದರಿಂದ ನಾನು ಮಾಡಬೇಕಾದ ಮೊದಲ ಹೆಜ್ಜೆ ಏನು ನೊಳಗಿನ ಕ್ಷೇತ್ರ ನನಗೆ ತಿಳಿದಿದ್ದರೆ ಒಳಗೆ E ತಿಳಿದಿದ್ದರೆ ನಾನು ಮುಗಿಸಿದ್ದೇನಾ ಹೌದು ನಾನು ಒಳಗೆ E ಅನ್ನು ತಿಳಿದಿದ್ದರೆ ನನಗೆ ತಿಳಿದಿರುವ ಅವಿಭಾಜ್ಯ ನನಗೆ ತಿಳಿದಿದೆ ಆದ್ದರಿಂದ ನನಗೆ ಎಲ್ಲೆಡೆ E ಎಂದು ತಿಳಿದಿದೆ ಆದ್ದರಿಂದ ನಾವು ಈಗಾಗಲೇ ಈ ತಂತ್ರವನ್ನು ಈಗಾಗಲೇ ನೋಡಿದ್ದೇವೆ ಅವಿಭಾಜ್ಯ ಸಮೀಕರಣಗಳನ್ನು ಯಾವಾಗಲೂ 2 ಹಂತಗಳಲ್ಲಿ ಪರಿಹರಿಸಲಾಗುತ್ತದೆ ಆದ್ದರಿಂದ 2 ಹಂತಗಳು ಈ ಸಂದರ್ಭದಲ್ಲಿ ಮೊದಲ ಹಂತವು ಒಳಗೆ ಅನ್ನು ಕಂಡುಹಿಡಿಯುವುದು ಇದು ನಮ್ಮ ಸ್ಥಾಯೀವಿದ್ಯುತ್ತಿನಂತೆಯೇ ಇತ್ತು ಉದಾಹರಣೆ ನಾವು ರಾಡ್ ಮೇಲೆ ವಿದ್ಯುತ್ ಪೂರಣ ಹೊಂದಿದ್ದೇವೆ ಮೊದಲು ವಿದ್ಯುತ್ ಪೂರಣವನ್ನು ಹುಡುಕಿ ನಂತರ x ಅನ್ನು ಹುಡುಕಿ ನಂತರ ಸಾಮರ್ಥ್ಯವನ್ನು ಹುಡುಕಿ ಎಲ್ಲೆಡೆ ನೀವು ನೇರವಾಗಿ ಎಲ್ಲೆಡೆ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಆದ್ದರಿಂದ ಮೊದಲು ಒಳಗೆ E ಅನ್ನು ಹುಡುಕಿ ನಂತರ ಅನ್ನು ಎಲ್ಲಿಯಾದರೂ ಹುಡುಕಿ ಆದ್ದರಿಂದ ಮೊದಲ ಹಂತ 1 ನಾನು ಹೇಗಾದರೂ ಸಮೀಕರಣಗಳ ವ್ಯವಸ್ಥೆಯನ್ನು ರೂಪಿಸಬೇಕು ಮತ್ತು ನಾವು ಅದರ ಚೌಕಟ್ಟನ್ನು ನೋಡಿದ್ದೇವೆ ಮತ್ತು ಆ ಚೌಕಟ್ಟು ಅವಿಭಾಜ್ಯ ಸಮೀಕರಣಗಳು ನಮ್ಮಲ್ಲಿರುವ ಸಮಗ್ರ ಸಮೀಕರಣಗಳನ್ನು ಪರಿಹರಿಸುವ ಚೌಕಟ್ಟು ಏನು ನಾವು ಈ ಮಾಡ್ಯೂಲ್ನಲ್ಲಿ ಮಾತನಾಡುತ್ತಿದ್ದೇವೆ ಕ್ಷಣಗಳ ವಿಧಾನ ಆದ್ದರಿಂದ ಈ ಅವಿಭಾಜ್ಯ ಸಮೀಕರಣವನ್ನು ಪರಿಹರಿಸಲು ಕ್ಷಣಗಳ ವಿಧಾನವನ್ನು ಬಳಸುತ್ತದೆ ಆದ್ದರಿಂದ ನಾವು ತಿಳಿದಿರುವ ಕ್ಷಣಗಳ ಸರಳ ವಿಧಾನವನ್ನು ನಾವು ಬಳಸುತ್ತೇವೆ ಆದ್ದರಿಂದ ಇದು ಪಲ್ಸ್ ಬೇಸಿಸ್ ಡೆಲ್ಟಾ ಪರೀಕ್ಷೆಯಾಗಿದೆ ನಾವು ಏನು ಮಾಡಲಿದ್ದೇವೆ ಅದನ್ನು ಹೊರತುಪಡಿಸಿ ಈಗ ನನಗೆ 2 ಆಯಾಮದ ಪರಿಮಾಣವಿದೆ ಇದರಲ್ಲಿ ನಾನು ಪಲ್ಸ್ ಬೇಸಿಸ್ ಕಾರ್ಯಗಳನ್ನು ಕಂಡುಹಿಡಿಯಬೇಕಾಗಿದೆ ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣದಲ್ಲಿ ನಾನು ಒಂದು ರೇಖೆಯನ್ನು ಹೊಂದಿದ್ದೇನೆ ಮತ್ತು ಆ ಸಾಲಿನಲ್ಲಿ ಪಲ್ಸ್ ಕಾರ್ಯಗಳನ್ನು ಹೊಂದಿದ್ದೇನೆ ಹಾಗಾದರೆ ಈಗ ನಾವು ಸ್ವಲ್ಪ ಹೆಚ್ಚು ಸಾಮಾನ್ಯರಾಗುತ್ತಿದ್ದೇವೆ ವಿದ್ಯಾರ್ಥಿ ಸರ್ ವಿದ್ಯಾರ್ಥಿ ಹಾಗಾದರೆ ಅದು ಹೇಗೆ ಆದ್ದರಿಂದ ನಾವು ಮೊದಲ ಹಂತದಲ್ಲಿ ಸ್ವಲ್ಪ ವ್ಯವಸ್ಥಿತವಾಗಿ ನೋಡೋಣ ಈ ಸಮೀಕರಣಕ್ಕಾಗಿ ನಾನು ಗೆ ಸೇರಿದ r ಅನ್ನು ಆಯ್ಕೆ ಮಾಡುತ್ತೇನೆ ನಾನು ವಿವಿಧ ಬಿಂದುಗಳಿಗೆ ಸೇರಿದ r ಅನ್ನು ಬದಲಿಸುತ್ತೇನೆ ಮತ್ತು ಅದನ್ನು ಪರಿಹರಿಸುವುದು ಹೇಗೆ ಎಂದು ನಾವು ಚರ್ಚಿಸುತ್ತೇವೆ ಅದರ ಕೊನೆಯಲ್ಲಿ ನನಗೆ ಒಳಗೆ ಸಂಪೂರ್ಣವಾಗಿ ತಿಳಿದಿದೆ ಈಗ ನಾನು ಇಲ್ಲಿಗೆ ಬಂದಾಗ ಮತ್ತು ನಾನು ಗೆ ಸೇರಿದ r ಅನ್ನು ಆರಿಸುತ್ತೇನೆ ನಂತರ ಏಕೀಕರಣದ ಡೊಮೇನ್ ಇಲ್ಲಿ ಆಗಿ ಉಳಿದಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾನು ಗೆ ಸೇರಿದ r ಅನ್ನು ಇಲ್ಲಿಗೆ ಹೋಗುತ್ತಿದ್ದರೂ ಸಹ ಒಳಗೆ ಅಗತ್ಯವಿದೆ ಮತ್ತು ಈ ಆರ್ ನಲ್ಲಿ ಉಳಿದಂತೆ ಒಂದೇ ಆಗಿರುತ್ತದೆ ಅದು ಹೊರಗೆ 0 ಆಗಿರುತ್ತದೆ ಏಕೆಂದರೆ ಏಕೀಕರಣದ ವೇರಿಯಬಲ್ ನೋಡಿ ವಿದ್ಯಾರ್ಥಿ ನ ಮೇಲೆ ಸಂಯೋಜನೆ ಸರಿ ಹೌದು ನ ಮೇಲೆ ಮಾತ್ರ ವಿದ್ಯಾರ್ಥಿ ಆದ್ದರಿಂದ ಅದು ಹೋಗುತ್ತಿಲ್ಲ ಒಳಗೆ ಈ ಪದವು 0 ಕ್ಕೆ ಹೋಗುವುದಿಲ್ಲ ನೀವು ಹೇಳಿದ್ದು ಸರಿ ಅದಕ್ಕಾಗಿಯೇ ನಾವು ಏಕೀಕರಣದ ಪ್ರದೇಶವನ್ನು ಮಾತ್ರ ಮಾಡಿದ್ದೇವೆ ಸರಿ ಆದ್ದರಿಂದ ಅದು ನಮ್ಮದು ಇದು ಆರಂಭದಲ್ಲಿ ನಾವು ಮಾಡಬೇಕಾಗಿತ್ತು ಇದು ಮೂಲತಃ ಏಕೀಕರಣದ ಪ್ರದೇಶ ಆಗಿತ್ತು ಆಗ ನಾವು ಅನ್ನು ಸಹ ಸೇರಿಸುವ ಅಗತ್ಯವಿಲ್ಲ ಎಂದು ನಾವು ತಿಳಿದುಕೊಂಡಿದ್ದೇವೆ ಏಕೆಂದರೆ ಆ ಸಂಯೋಜನೆಯು ಸ್ವತಃ ನ ಹೊರಗಿನ 0 ಗೆ ಹೋಗುತ್ತದೆ ಸರಿ ಆದ್ದರಿಂದ ನಾವು ಅದನ್ನು ಸ್ವಲ್ಪ ಸರಳಗೊಳಿಸಿದ್ದೇವೆ ಕ್ಷಣಗಳ ವಿಧಾನವನ್ನು ಬಳಸಿಕೊಂಡು ನಾವು ಇದನ್ನು ಹೇಗೆ ಪರಿಹರಿಸುತ್ತೇವೆ ಎಂದು ಈಗ ನಮ್ಮ ಬಳಿಗೆ ಬರುತ್ತಿದೆ ಆದ್ದರಿಂದ ಪಲ್ಸ್ ಬೇಸಿಸ್ ಮತ್ತು ಡೆಲ್ಟಾ ಪರೀಕ್ಷೆ ಆದ್ದರಿಂದ ಇಲ್ಲಿ ನನ್ನ ವಸ್ತು ಇದೆ ಈಗ ನಾನು ನಿಮಗೆ ಅನ್ನು ತೋರಿಸಲಿದ್ದೇನೆ ಮತ್ತು ಈಗ ನಾವು ಚರ್ಚಿಸಿದಂತೆ ನಾವು ಪರಿಮಾಣವನ್ನು ವಿವೇಚಿಸುತ್ತಿದ್ದೇವೆ ಆದ್ದರಿಂದ ನಾನು ಪರಿಮಾಣವನ್ನು ವಿವೇಚಿಸುತ್ತಿದ್ದರೆ ನಾನು ಈ ರೀತಿಯ ಗ್ರಿಡ್ ಅನ್ನು ಬಳಸುವುದನ್ನು ವಿಂಗಡಿಸಬೇಕಾಗಿದೆ ಗ್ರಿಡ್ ವಸ್ತುವನ್ನು ನಿಖರವಾಗಿ ಸೆರೆಹಿಡಿಯುವುದಿಲ್ಲ ಸರಿ ಆದ್ದರಿಂದ ಇದು ಕೇವಲ ಕಾರ್ಟೂನ್ ಪ್ರಾತಿನಿಧ್ಯವಾಗಿದೆ ನಾನು ಈಗ ಪಿಕ್ಸೆಲ್ಗಳ ಗಾತ್ರವನ್ನು ಮಾಡುವಂತೆ ಇವುಗಳನ್ನು ಪಿಕ್ಸೆಲ್ಗಳು ಎಂದು ಕರೆಯಲಾಗುತ್ತದೆ ನಾನು ಪಿಕ್ಸೆಲ್ನ ಗಾತ್ರವನ್ನು ತುಂಬಾ ಚಿಕ್ಕದಾಗಿಸುವುದರಿಂದ ಮೇಲ್ಮೈಯ ಅಂದಾಜು ಉತ್ತಮವಾಗಿದೆ ನಂತರ ನೀವು ಅಲಂಕಾರಿಕವಾಗಬಹುದು ಮತ್ತು ನೀವು ತ್ರಿಕೋನಗಳನ್ನು ಮಾಡಬಹುದಾದ ಆಯತಾಕಾರವಲ್ಲದ ಘಟಕಗಳನ್ನು ಆರಿಸಿ ನಿಮಗೆ ಬೇಕಾದುದನ್ನು ನೀವು ಮಾಡಬಹುದುಆದರೆ ಮೂಲ ಕಲ್ಪನೆಯನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ಇಲ್ಲಿ ಪಲ್ಸ್ ಆಧಾರದ ಮೇಲೆ ಗ್ರಿಡ್ ಅನ್ನು ನಿಮಗೆ ತೋರಿಸಲಾಗಿದೆ ಅಂದರೆ ಆಸಕ್ತಿಯ ವೇರಿಯಬಲ್ ಏನೇ ಇರಲಿ ಪಲ್ಸ್ ಬೇಸಿಸ್ ಕಾರ್ಯದಲ್ಲಿ ವ್ಯಕ್ತವಾಗುತ್ತದೆ ಆದ್ದರಿಂದ ವೇರಿಯಬಲ್ ವಿದ್ಯುತ್ ಕ್ಷೇತ್ರ ಯಾವುದು ವಿದ್ಯಾರ್ಥಿ ಒಳಗೆ ಒಳಗೆ ಸರಿ ಆದ್ದರಿಂದ ನಾನು ಅನ್ನು ಬರೆಯುತ್ತೇನೆ ಆದ್ದರಿಂದ ನಾನು ಈ ಡೊಮೇನ್ ಅನ್ನು ಎನ್ ಕ್ಯಾಪಿಟಲ್ ಎನ್ ಪಿಕ್ಸೆಲ್ಗಳಾಗಿ ವಿಂಗಡಿಸಿದ್ದೇನೆ ಮತ್ತು ಈ ಪಲ್ಸ್ ಬೇಸಿಸ್ ಕಾರ್ಯವು ಎನ್ ನೇ ಪಲ್ಸ್ ನಲ್ಲಿ 1 ಮತ್ತು ಎಲ್ಲೆಡೆಯೂ 0 ಆಗಿದೆ ಸರಿ ಆದ್ದರಿಂದ ನಾನು ಉದಾಹರಣೆಗೆ ತೆಗೆದುಕೊಂಡರೆ 1 ನಾನು ಇದನ್ನು n ನೇ ಪಲ್ಸ್ ಎಂದು ತೆಗೆದುಕೊಂಡರೆ ಆದ್ದರಿಂದ ಇದರರ್ಥ ನಾನು ಆರ್ ಬರೆಯುವಲ್ಲಿ ಸ್ವಲ್ಪ ಸೋಮಾರಿಯಾಗಿದ್ದೇನೆ ವಾಸ್ತವವಾಗಿ ಇದು ಆಗಿದೆ ಸರಿ ಇದು 2 ಆಯಾಮದ ಸಮಸ್ಯೆಗಳು ಆದ್ದರಿಂದ ಇದು ಆದ್ದರಿಂದ ಈ ಇಲ್ಲಿ 1 ಮತ್ತು ಎಲ್ಲೆಡೆಯೂ 0 ಆಗಿದೆ ಸರಿ ಆದ್ದರಿಂದ ಇದು ಎಲ್ಲೆಡೆಯೂ ಎತ್ತರ 1 0 ರ ಕಾಲಮ್ನ ಎತ್ತರದಂತಿದೆ ಇಲ್ಲದಿದ್ದರೆ ಇವು ನನ್ನ 2 ಡಿ ಪಲ್ಸ್ ಬೇಸಿಸ್ ಕಾರ್ಯ ಆದ್ದರಿಂದ ಇವು 2 ಡಿ ಪಲ್ಸ್ ಎಂದು ನೆನಪಿಡಿ ಆದ್ದರಿಂದ ಅಜ್ಞಾತವು ವಿದ್ಯುತ್ ಕ್ಷೇತ್ರವಾಗಿತ್ತು ಈಗ ಹೊಸ ಅಜ್ಞಾತವಾಗಿದೆ ans ಸರಿ ಆದ್ದರಿಂದ ಇವುಗಳಿಗಾಗಿ ನಾನು ಪರಿಹರಿಸಬೇಕಾಗಿದೆ ಈಗ ನೀವು ಇಲ್ಲಿ ಈ ಸಮೀಕರಣವನ್ನು ಹಿಂತಿರುಗಿ ನೋಡಿದರೆ ಪಲ್ಸ್ ಗಳಂತೆ ನಾನು ಈ ವಿವೇಚನೆಯನ್ನು ಹೊಂದಿದ್ದೇನೆ ಅದು ಎಲ್ಲೆಡೆ ಕಾಣಿಸಿಕೊಳ್ಳಲಿದೆ ಆದ್ದರಿಂದ ಅದನ್ನು ಪಲ್ಸ್ ಗಳಾಗಿಯೂ ವಿವೇಚಿಸಬಹುದು ಸರಿ ಅದು ಆಗುತ್ತದೆ ಏಕೆಂದರೆ ನಾನು ಏಕೀಕರಣವನ್ನು ಮಾಡಿದಾಗ ಏಕೀಕರಣವು ಎಲ್ಲಾ ಪಲ್ಸ್ ಗಳ ಮೇಲೆ ವಿಭಜನೆಯಾಗುತ್ತದೆ ಸರಿ ಆದ್ದರಿಂದ ನಾನು ಈ ಅನ್ನು ಬರೆಯಲು ಹೋಗುತ್ತಿದ್ದೇನೆ ಇದನ್ನು ಪ್ರತಿ ಬಾರಿಯೂ ಬರೆಯಲು ಕಿರಿಕಿರಿಯುಂಟುಮಾಡುತ್ತದೆ ಆದ್ದರಿಂದ ನೀವು ಬಳಸುವ ಹೊಸ ವೇರಿಯಬಲ್ ಇದೆ ನೀವು ಅದನ್ನು ಎಂದು ಕರೆಯುತ್ತೀರಿ ನನ್ನನು ಕ್ಷಮಿಸಿ ವಿದ್ಯಾರ್ಥಿ ಅದು ವಾಸ್ತವವಾಗಿ ಇದು ವಿದ್ಯಾರ್ಥಿ ಸಂವೇದನಾಶೀಲತೆ ಇದು ಹಾಗಲ್ಲ ಹೌದು ಇದನ್ನು ನೀವು ಸಂವೇದನಾಶೀಲತೆ ಎಂದು ಕರೆಯಬಹುದು ಹೌದು ಇದನ್ನು ನಲ್ಲಿ ಸಹ ಬರೆಯಲಾಗುವುದು ಆದ್ದರಿಂದ ಇದು ಕೇವಲ ಪರ್ಮಿಟಿವಿಟಿಯ ಪ್ರತ್ಯೇಕ ನಿರೂಪಣೆಯಾಗಿದ್ದು ತಿಳಿದಿದೆ ಎಂದು ನೆನಪಿಡಿ ಅದು ತಿಳಿದಿಲ್ಲ ವಸ್ತುವಿನ ಪರ್ಮಿಟಿವಿಟಿ ನನಗೆ ನೀಡಲಾಗಿರುವ ಸಮಸ್ಯೆಯಲ್ಲಿ ಇದನ್ನು ನನಗೆ ನೀಡಲಾಗಿದೆ ಸರಿ ಆದ್ದರಿಂದ ನಾವು ಮಾಡೋಣ ಇದು ಒಂದೇ ಮತ್ತು ಅದೇ ವಿಷಯದ ಮೊತ್ತವಾಗಿರುತ್ತದೆ ಆದರೆ ನಿಮಗೆ ತಿಳಿದಿದೆ ಆದ್ದರಿಂದ ಮತ್ತು ಅನ್ನು 1 ಕ್ಕೆ ಸಂಯೋಜಿಸುವುದರಲ್ಲಿ ಯಾವುದೇ ಅರ್ಥವಿಲ್ಲ ಏಕೆಂದರೆ ನೀವು ಅದರ ಭಾಗವನ್ನು ತಿಳಿದಿದ್ದೀರಿ ಮತ್ತು ನಿಮಗೆ ಇನ್ನೊಂದು ಭಾಗ ತಿಳಿದಿಲ್ಲ ಆದ್ದರಿಂದ ನಾವು ಅದನ್ನು ಪ್ರತ್ಯೇಕವಾಗಿ ಇಡುತ್ತೇವೆ ಆದ್ದರಿಂದ ನಮ್ಮ ಸಮೀಕರಣವನ್ನು ಮತ್ತೊಮ್ಮೆ ನೋಡೋಣ ಆದ್ದರಿಂದ ನಾನು ಅನ್ನು ಹೊಂದಿದ್ದೆ ಅದು ನಮ್ಮ ಸಮೀಕರಣವಾಗಿತ್ತು ಸರಿ ಆದ್ದರಿಂದ ಈಗ ಪಲ್ಸ್ ನ್ನು ಸರಿಯಾಗಿ ಇಡುವುದು ಮೊದಲ ಹಂತವಾಗಿದೆ

ಆದ್ದರಿಂದ ಇಲ್ಲಿಯವರೆಗೆ ನಾವು ಮೊದಲ ಭಾಗವನ್ನು ನೋಡಿಕೊಂಡಿದ್ದೇವೆ ಮುಂದಿನ ಭಾಗವು ಡೆಲ್ಟಾ ಪರೀಕ್ಷೆ ಆದ್ದರಿಂದ ನಾನು ಪರೀಕ್ಷೆ ಎಂದು ಹೇಳಿದಾಗ ಪರೀಕ್ಷೆಗೆ ನಾನು ಏನು ಡೆಲ್ಟಾ ಕಾರ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದ್ದರಿಂದ ನಾನು ಏನು ಮಾಡುತ್ತಿದ್ದೇನೆ ಪರೀಕ್ಷಾ ಕಾರ್ಯದೊಂದಿಗೆ ನಾನು ಎರಡೂ ಬದಿಗಳ ಆಂತರಿಕ ಉತ್ಪನ್ನವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಪರೀಕ್ಷಾ ಕಾರ್ಯವು ಈ ಸಂದರ್ಭದಲ್ಲಿ ಆಗಿದೆ ಎಂದು ನಾವು ಹೇಳೋಣ m ಇಲ್ಲಿ ಈ ಪಲ್ಸ್ ಗಳಲ್ಲಿ ಒಂದಾದ ಕೇಂದ್ರ ಎಂದು ಹೇಳೋಣ ಆದ್ದರಿಂದ ನಾವು ಇದನ್ನು rm ಎಂದು ಕರೆಯಬಹುದು ಆದ್ದರಿಂದ ಪರೀಕ್ಷೆಯಲ್ಲಿ ನಾನು ಏನು ಮಾಡುತ್ತೇನೆ ನಾನು ಈ ಎಡಭಾಗವನ್ನು ತೆಗೆದುಕೊಂಡು ನಿಂದ ಗುಣಿಸುತ್ತೇನೆ ಮತ್ತು dr ಮೇಲೆ ಸಂಯೋಜಿಸಿ ಆದ್ದರಿಂದ ಪ್ರಶ್ನೆ ಇಲ್ಲಿಗೆ ಅದು ಅಥವಾ ಎಂಬುದು ಒಂದು ಪ್ರಶ್ನೆಯಾಗಿದೆ ವಿದ್ಯಾರ್ಥಿ ಆದರೆ ಈಗ ನೀವು ಅನ್ನು ಅಳೆಯುತ್ತಿದ್ದೀರಿ ಸರಿ ಇದನ್ನು ನಲ್ಲಿ ಸಂಯೋಜಿಸಲಾಗುತ್ತಿದೆ ಹೌದು ಆದರೆ ಇದು ಅವಿಭಾಜ್ಯ ಚಿಹ್ನೆಯ ಹೊರಗಿದೆ ಸರಿ ನಾವು ಇದನ್ನು ಪಡೆದಾಗ ನಾವು ಇಲ್ಲಿಗೆ ಹಿಂತಿರುಗೋಣ ಈ ಸಮೀಕರಣದೊಂದಿಗೆ ನಾವು ಪ್ರಾರಂಭಿಸಿದ್ದೇವೆ ಮತ್ತು ಅದನ್ನು ಪರಿಹರಿಸಲು ಗ್ರೀನ್ನ ಕಾರ್ಯವನ್ನು ಬಳಸುತ್ತೇವೆ ಆದ್ದರಿಂದ ನಾನು ವ್ಯತ್ಯಾಸವನ್ನು ತೆಗೆದುಕೊಂಡು ಇಲ್ಲಿ ಸಂಯೋಜಿಸಿದಾಗ r ಈ ಅವಿಭಾಜ್ಯಕ್ಕೆ ಸ್ಥಿರವಾಗಿರುತ್ತದೆ ಆದ್ದರಿಂದ ಇದು ಆರ್ ಮತ್ತು ಇದು ಆರ್ ಸರಿ ಆದ್ದರಿಂದ ಇದಕ್ಕಾಗಿಯೇ ಇದು r ಆಗಿ ಮುಂದುವರಿಯುತ್ತದೆ ಮತ್ತು ಒಳಗೆ ಅಲ್ಲ ಏಕೀಕರಣ ಇದು ಆಗಿದೆ ಪರೀಕ್ಷಾ ಕಾರ್ಯಕ್ಕೆ ಹಿಂತಿರುಗುವುದು ನಾನು ಈ ಪರೀಕ್ಷೆಯನ್ನು ಎಡಭಾಗ ಮತ್ತು ಬಲ ಭಾಗಕ್ಕೆ ಅನ್ವಯಿಸಬೇಕು ಸರಿ ಆದ್ದರಿಂದ ಈ ಸಂಪೂರ್ಣ ಅಭಿವ್ಯಕ್ತಿ ನಾನು ಇಲ್ಲಿ ಒಳಗೆ ಇಡಬಹುದು ಅದು ಪರೀಕ್ಷೆ ಮಾಡುವ ಅರ್ಥ ಆದ್ದರಿಂದ ಅದು ಏನಾಗುತ್ತದೆ ಆದ್ದರಿಂದ ಅನ್ನು ತೆಗೆದುಕೊಳ್ಳಿ ಇದು ನನ್ನ ಪರೀಕ್ಷಾ ಕಾರ್ಯವಾಗಿದೆ m ನೇ ಪರೀಕ್ಷಾ ಕಾರ್ಯ ಸರಿ ಆದ್ದರಿಂದ ನಾನು ಒಂದು ಪರೀಕ್ಷಾ ಕಾರ್ಯವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇದು ಮೊದಲ ಪದಕ್ಕೆ ಏನಾಗುತ್ತದೆ ಎಂಬುದರ ಕುರಿತು ಇಲ್ಲಿ rm ಮೊದಲ ಪದದಲ್ಲಿದೆ ವಿದ್ಯಾರ್ಥಿ ಈ ಡೆಲ್ಟಾ ಕಾರ್ಯವು 2 ಡಿ ಸರಿ ಇದರ 2 ಡಿ ಡೆಲ್ಟಾ ಕಾರ್ಯವು ಮೊದಲ ಪದಕ್ಕೆ ಏನಾಗುತ್ತದೆ ನಾವು ಹಂತ ಹಂತವಾಗಿ ಹೋಗೋಣ ನಾನು ಪಲ್ಸ್ ಗಳ ಮೇಲೆ ಸಂಕಲನವಾಗಿದ್ದೆ ಯಾವ ಪಲ್ಸ್ ಉಳಿದುಕೊಂಡಿದೆ ವಿದ್ಯಾರ್ಥಿ rm m ನೇ ಪಲ್ಸ್ ಉಳಿದುಕೊಳ್ಳುತ್ತದೆ ಪ್ರಮಾಣ ಎಷ್ಟು ವಿದ್ಯಾರ್ಥಿ am am ಸರಿ ಸಂಕಲನವು ಹೋಗುತ್ತದೆ ನಾನು am ನೊಂದಿಗೆ ಉಳಿದಿದ್ದೇನೆ ಏಕೆಂದರೆ ಡೆಲ್ಟಾ ಕಾರ್ಯವು ಎಲ್ಲವನ್ನೂ ನಾಶಪಡಿಸುತ್ತದೆ ಆದರೆ 1 ಪಲ್ಸ್ ಮತ್ತಷ್ಟು ಮುಂದೆ ಹೋದರೆ ಇಲ್ಲಿ ಏನಾಗಬಹುದು ಎಂಬುದನ್ನು ನಾವು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ ಆದ್ದರಿಂದ ಸಂಕಲನವು ಉಳಿಯುತ್ತದೆಯೇ ಅಥವಾ ಅದು ಹೋಗುತ್ತದೆಯೇ ಆದ್ದರಿಂದ ಈ ಡೆಲ್ಟಾ ಕಾರ್ಯವನ್ನು ಯಾವ ನಿರ್ದೇಶಾಂಕಗಳಿಗೆ ಪ್ರೈಮ್ಡ್ ಅಥವಾ ಅನ್ ಪ್ರೈಮ್ಡ್ ಎಂದು ವ್ಯಾಖ್ಯಾನಿಸಲಾಗಿದೆ ವಿದ್ಯಾರ್ಥಿ ಅನ್ಪ್ರೈಮ್ಡ್ ಅನ್ ಪ್ರೈಮ್ಡ್ ಕಕ್ಷೆಗಳು ಅವಿಭಾಜ್ಯ ಒಳಗೆ ಅದು ಪ್ರಮಾಣ ಅನ್ ಪ್ರೈಮ್ಡ್ನ ಕಾರ್ಯ ಯಾವುದು ಸಂಕಲನ ಮತ್ತು ಎಲ್ಲವೂ ಮುಗಿದಿದೆ ವಿದ್ಯಾರ್ಥಿ ಪ್ರೈಮ್ಡ್ ಪ್ರಾಥಮಿಕ ನಿರ್ದೇಶಾಂಕಗಳು ಹಾಗಾದರೆ ಇಲ್ಲಿ ಅನಿರ್ದಿಷ್ಟ ಪ್ರಮಾಣ ಎಷ್ಟು ಕೇವಲ g ಆದ್ದರಿಂದ ಈ ಅವಿಭಾಜ್ಯಕ್ಕೆ ಏನಾಗುತ್ತದೆ ಅವಿಭಾಜ್ಯ ಉಳಿಯುತ್ತದೆ ಏಕೆಂದರೆ ಇದು ಪ್ರೈಮ್ಡ್ ಕಕ್ಷೆಗಳ ಮೇಲೆ ಅವಿಭಾಜ್ಯವಾಗಿರುತ್ತದೆ ಏಕೆಂದರೆ ಅನ್ ಪ್ರೈಮ್ಡ್ ಕಕ್ಷೆಗಳ ಕಾರ್ಯವು ಕೇವಲ ಒಂದು g ಆದ್ದರಿಂದ ಆ g ಗೆ ಏನಾಗುತ್ತದೆ Student ನಿಖರವಾಗಿ ಮತ್ತು ಅವಿಭಾಜ್ಯ ಮತ್ತು ಸಂಕಲನ ಅದು ಹೋಗುತ್ತದೆಯೇ ಇಲ್ಲ ಆದ್ದರಿಂದ ನಾನು ಅತ್ಯುತ್ತಮವಾಗುತ್ತೇನೆ ಆದ್ದರಿಂದ ಇದನ್ನು ಪಲ್ಸ್ ಬೇಸಿಸ್ ಮತ್ತು ಡೆಲ್ಟಾ ಪರೀಕ್ಷೆ ನಮ್ಮ ಸಮೀಕರಣಕ್ಕೆ ಮಾಡಿದೆ ಈ ಸಮೀಕರಣವನ್ನು ನಾನು ಪರಿಹರಿಸಬಹುದೇ ಇದು ಸ್ವಲ್ಪ ಸಂಕೀರ್ಣವಾಗಿದೆ ಆದರೆ ತಾತ್ವಿಕವಾಗಿ ಅದರ ಸ್ಪಷ್ಟತೆಗಳು ತಿಳಿದಿವೆ ಮತ್ತು ಈ ಸಮೀಕರಣವನ್ನು ನಾನು ಇಲ್ಲಿ ಪರಿಹರಿಸಬಲ್ಲ ಅಪರಿಚಿತರು ಇದ್ದಾರೆ ಆದ್ದರಿಂದ ಇಲ್ಲಿ 2 ರೀತಿಯ ಸಾಧ್ಯತೆಗಳಿವೆ ಎಂದು ನೋಡೋಣ ಇಲ್ಲಿ g ಒಂದು ಹಸಿರು ಕಾರ್ಯವನ್ನು ಹೊಂದಿದೆ ಎಂಬುದನ್ನು ನೆನಪಿಡಿ ಅದು r'rm ನಲ್ಲಿ ಸ್ಫೋಟಿಸುತ್ತದೆ ಸರಿ ಆದ್ದರಿಂದ ನಾವು ಜಾಗರೂಕರಾಗಿರಬೇಕು ಆದರೆ ನಾವು ಆ ವಿವರಗಳನ್ನು ಪಡೆಯುವ ಮೊದಲು ಏನಾಗುತ್ತಿದೆ ಎಂಬುದನ್ನು ಕಲ್ಪನಾತ್ಮಕವಾಗಿ ಸ್ಪಷ್ಟಪಡಿಸೋಣ ಆದ್ದರಿಂದ ನಾನು 3 ಬೈ 3 ನಿದರ್ಶನವನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದನ್ನು ನನ್ನ rm ಎಂದು ಕರೆಯೋಣ ಸರಿ ಆದ್ದರಿಂದ ಈ ಅವಿಭಾಜ್ಯ ಏನು ಮಾಡುತ್ತಿದೆ ಎಂಬುದು ಸಂಪೂರ್ಣ ಗಿಂತ ಅವಿಭಾಜ್ಯವಾಗಿದೆ ಸರಿ ಈ ಇಡೀ ವಿಷಯ ನನ್ನ ಮತ್ತು ನಾನು ಏನು ಮಾಡುತ್ತಿದ್ದೇನೆ ನಾನು rm ಅನ್ನು ಸ್ಥಿರವಾಗಿಟ್ಟುಕೊಂಡು ಈ ಇಡೀ ಪ್ರದೇಶದ ಮೇಲೆ ಓಡುತ್ತಿದ್ದೇನೆ ಆದ್ದರಿಂದ ಉದಾಹರಣೆಗೆ r' ಮೊದಲು ಇದಕ್ಕೆ ಸೇರಿದೆ ಎಂದು ಹೇಳೋಣ ಇದು nನೇ ನಾಡಿ ಎಂದು ಹೇಳೋಣ ಆದ್ದರಿಂದ ಈ ಕಾರ್ಯ ಏನಾಗಿತ್ತು ಇದು ಆಗಿತ್ತು ಸರಿ ಅದು ಗ್ರೀನ್ನ ಕಾರ್ಯದ ವ್ಯಾಖ್ಯಾನವಾಗಿದ್ದು 2 ಬಿಂದುಗಳನ್ನು ತೆಗೆದುಕೊಂಡು ಅವುಗಳ ನಡುವಿನ ಅಂತರವನ್ನು ತೆಗೆದುಕೊಳ್ಳಿ ಹಾಗಾದರೆ ಏನು ಉಳಿದಿದೆ ಆದ್ದರಿಂದ ನಾನು ಈ ಏಕೀಕರಣವನ್ನು ಮಾಡುತ್ತಿರುವಾಗ ನಾನು rm ಅನ್ನು ಸ್ಥಿರವಾಗಿರಿಸಿಕೊಳ್ಳುತ್ತಿದ್ದೇನೆ ಈ ಅಂತರವು ಈ n ನೇ ನಾಡಿ ಸರಿಯಾಗಿರುವ ಸ್ಥಳಕ್ಕಿಂತ ಭಿನ್ನವಾಗಿರುತ್ತದೆ ಆದ್ದರಿಂದ ನಾನು rm ಸ್ಥಿರವನ್ನು ಹಿಡಿದಿಟ್ಟುಕೊಂಡಿದ್ದೇನೆ ಮತ್ತು ಇದರ ಮೇಲೆ ಸಂಯೋಜಿಸುತ್ತಿದ್ದೇನೆ ನಂತರ ಈ ಎಲ್ಲಾ ಪಲ್ಸ್ ಗಳ ಮೇಲೆ 1 ರಿಂದ 1 ರವರೆಗೆ ಇದು ಎಡಭಾಗದ ಅರ್ಥವನ್ನು ಇಲ್ಲಿ ಎರಡನೇ ಪದವಾಗಿದೆ ಈ ನಾಡಿಯ ಮೇಲೆ ನಾನು ಸಂಯೋಜಿಸಿದಾಗ ಗುಣಾಂಕ ಏನು ಒಳಗೊಂಡಿರುವ ಅಜ್ಞಾತ ಗುಣಾಂಕ ಆದ್ದರಿಂದ ಇದು ನಾಡಿ 1 2 3 4 5 6 7 8 9 ಆದ್ದರಿಂದ ನಾನು ಇಲ್ಲಿ ಅವಿಭಾಜ್ಯವನ್ನು ಮಾಡಿದಾಗ ಯಾವ a s ಕಾಣಿಸಿಕೊಳ್ಳುತ್ತದೆ ವಿದ್ಯಾರ್ಥಿa1 a1 ಸರಿ ನಾನು ಇಲ್ಲಿಗೆ ಬಂದಾಗ ವಿದ್ಯಾರ್ಥಿa2 a2a3a4 ಆದ್ದರಿಂದ ನಾನು ಬರೆದಿರುವ ಈ ಪದವು ಅದರ ಸಂಕಲನದಿಂದ ನಾನು a1 ಏನನ್ನಾದರೂ ಮತ್ತು a2 ಏನನ್ನಾದರೂ a9 ವರೆಗೆ ಪಡೆಯಲಿದ್ದೇನೆ ಸರಿ ಮತ್ತು ಯಾವ ಪದವು ಇಲ್ಲಿಗೆ ಬರುತ್ತದೆ ಇಲ್ಲಿ rm ಅನ್ನು r1 ಎಂದು ಆಯ್ಕೆ ಮಾಡಲಾಗಿದೆ ಆದ್ದರಿಂದ ಇದು ಕೇವಲ ಇರುತ್ತದೆ ವಿದ್ಯಾರ್ಥಿa1 a1 ಆದ್ದರಿಂದ ನಾನು 1 ಸಮೀಕರಣವನ್ನು ಹೊಂದಿದ್ದೇನೆ ಅದರಲ್ಲಿ ಎಷ್ಟು ಅಸ್ಥಿರಗಳಿವೆ ವಿದ್ಯಾರ್ಥಿ 9 9 ಅಸ್ಥಿರಗಳು a1 ನಿಂದ a9 ಗೆ ನನ್ನ ಅಸ್ಥಿರಗಳಾಗಿವೆ ನಾನು ಒಂದು ಸಮೀಕರಣ 9 ಅಸ್ಥಿರಗಳನ್ನು ಪಡೆದುಕೊಂಡಿದ್ದೇನೆ ಆದ್ದರಿಂದ ಕಾರ್ಯವಿಧಾನವು ಎಲ್ಲಾ 9 ಕ್ಕೆ ಪುನರಾವರ್ತನೆಯಾಗುತ್ತದೆ ನಾನು ಪರಿಹರಿಸಲು 9 ರಿಂದ 9 ಸಮೀಕರಣವನ್ನು ಪಡೆಯುತ್ತೇನೆ ಸರಿ ಆದ್ದರಿಂದ ಅದು ನಾವು ಅನುಸರಿಸುವ ತಂತ್ರವಾಗಿದೆ ಇದು ಸ್ಪಷ್ಟವಾಗಿದೆಯೇ ಇಲ್ಲಿ ಏನು ನಡೆಯುತ್ತಿದೆ